ನಾನು ಕಲಿಸಿದ ತಾಂತ್ರಿಕ ವಿವರಗಳಿಗೆ ಹೋಗುವ ಮೊದಲು ನಾನು API ಕೀ API ರಹಸ್ಯ ಮತ್ತು ಪ್ರವೇಶ ಟೋಕನ್ ಬಗ್ಗೆ ಏನನ್ನಾದರೂ ಹೈಲೈಟ್ ಮಾಡುತ್ತೇನೆ ದಯವಿಟ್ಟು ಈ ವಿವರಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ ಇದನ್ನು ಹಂಚಿಕೊಳ್ಳುವುದು ನಿಮಗೆ ನಿಜವಾಗಿಯೂ ಹಿನ್ನಡೆಯಾಗಬಹುದು ಎಂದು ನೀವು ಈಗಾಗಲೇ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಯಾರಾದರೂ API ಕೀ ರಹಸ್ಯ ಅಥವಾ ಪ್ರವೇಶ ಟೋಕನ್ ಅನ್ನು ಬಳಸುತ್ತಿದ್ದರೆ ಅವರು ನಿಜವಾಗಿಯೂ ಡೇಟಾವನ್ನು ಸಂಗ್ರಹಿಸಬಹುದು ಮತ್ತು ಅದು ಹಾಗೆ ಕಾಣುತ್ತದೆ ನೀವು ಡೇಟಾವನ್ನು ಸಂಗ್ರಹಿಸುತ್ತಿರುವವರು ಮತ್ತು ಆದ್ದರಿಂದ ದಯವಿಟ್ಟು ಅವುಗಳನ್ನು ಪೋರ್ಟಲ್ಗಳಲ್ಲಿ ಹಂಚಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ ಅವುಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ ಅಲ್ಲದೆ ಈ ವಾರ ನೀವು Twitter API ಕುರಿತು ಟ್ಯುಟೋರಿಯಲ್ ಅನ್ನು ಹೊಂದಿರುತ್ತೀರಿ ಮತ್ತೆ ನಾವು ಫೇಸ್ಬುಕ್ನಲ್ಲಿ ಮಾಡಿದ ಅದೇ ಪ್ರಕ್ರಿಯೆಯಿದ್ದರೂ ಹೋಗುತ್ತೇವೆ ಆದ್ದರಿಂದ ದಯವಿಟ್ಟು ಜಾಗರೂಕರಾಗಿರಿ ನಾವು ನಿಮಗೆ ಒದಗಿಸುತ್ತಿರುವ ಟ್ಯುಟೋರಿಯಲ್ ಮೂಲಕ ಹೋಗಿ ಮತ್ತು ನೀವು ನಿಜವಾಗಿಯೂ ಕಾರ್ಯಗತಗೊಳಿಸಲು ಮತ್ತು ಅರ್ಥಮಾಡಿಕೊಳ್ಳಲು ಮತ್ತು ಟ್ಯುಟೋರಿಯಲ್ ನಲ್ಲಿ ನಾವು ಚರ್ಚಿಸುವ ಕೆಲವು ವಿಷಯಗಳನ್ನು ಕಾರ್ಯಗತಗೊಳಿಸಲು ಸಮರ್ಥರಾಗಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೊಂದಿರುವ ಈ ಕೋರ್ಸ್ನುದ್ದಕ್ಕೂ ನಾನು ನಿಜವಾಗಿಯೂ ಹಿಂತಿರುಗುತ್ತೇನೆ ಎಂದು ಹೇಳುತ್ತಲೇ ಇರುವ ಸ್ಲೈಡ್ ಇಲ್ಲಿದೆ ನೋಡಿ ಹಾಗಾಗಿ ನಾನು ಈಗ ಸ್ವಲ್ಪ ಗಮನ ಹರಿಸಲಿರುವುದು ಗೌಪ್ಯತೆಯ ಮೇಲೆ ಆದ್ದರಿಂದ ಗೌಪ್ಯತೆ ನಾವು ಬಹುಶಃ ಒಂದು ಅಥವಾ ಎರಡು ಉಪನ್ಯಾಸಗಳ ಮೂಲಕ ಹೋಗುತ್ತೇವೆ ನಾವು ಗೌಪ್ಯತೆಯನ್ನು ಹೇಗೆ ವ್ಯಾಖ್ಯಾನಿಸುತ್ತೇವೆ ಗೌಪ್ಯತೆಯು ನಿಜವಾಗಿ ತುಂಬಾ ಕಷ್ಟಕರವಾಗಿದೆ ನಿಮಗಾಗಿ ಗೌಪ್ಯತೆ ಏನು ಮತ್ತು ನನಗೆ ಗೌಪ್ಯತೆ ಏನು ಎಂದು ನಾನು ಕೇಳಿದರೆ ಅದು ತುಂಬಾ ವಿಭಿನ್ನವಾಗಿರಬಹುದು ತರಗತಿಯಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಕುಳಿತುಕೊಳ್ಳುವ ನಿಮ್ಮ ಗೌಪ್ಯತೆ ಮತ್ತು ಮನೆಯಲ್ಲಿ ನೀವು ಹೊಂದಿರುವ ಗೌಪ್ಯತೆ ನೀವು ಚಲನಚಿತ್ರವನ್ನು ನೋಡುವಾಗ ನಿಮ್ಮ ಗೌಪ್ಯತೆ ನೀವು ಸ್ನೇಹಿತರೊಂದಿಗೆ ಹೊರಗೆ ಹೋಗುವಾಗ ಇರುವ ಗೌಪ್ಯತೆ ತುಂಬಾ ವಿಭಿನ್ನವಾಗಿದೆ ಪ್ರತಿಯೊಂದು ಸಂದರ್ಭವೂ ವಿಭಿನ್ನ ಗೌಪ್ಯತೆ ನಿರೀಕ್ಷೆಗಳನ್ನು ಹೊಂದಿದೆ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಅಲನ್ ವೆಸ್ಟಿನ್ Prof ಅಲನ್ ವೆಸ್ಟಿನ್ ಅವರು ಗೌಪ್ಯತೆಯ ಅರ್ಥವೇನು ಎಂಬುದಕ್ಕೆ ಈ ವಿಧಾನಗಳನ್ನು ನೋಡಿದ್ದಾರೆಯೇ ಯಾವ ರೀತಿಯ ಜನರು ಯಾವ ರೀತಿಯ ಗೌಪ್ಯತೆ ಆದ್ಯತೆಗಳನ್ನು ಹೊಂದಿದ್ದಾರೆ ಮತ್ತು ಅವರು 30 ವರ್ಷಗಳಿಗಿಂತ ಹೆಚ್ಚು ಕಾಲ ಇದನ್ನು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ನಾಗರಿಕರ ಗೌಪ್ಯತೆಯ ಗ್ರಹಿಕೆಗಳನ್ನು ಅರ್ಥಮಾಡಿಕೊಳ್ಳುವ ಈ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ ಆದ್ದರಿಂದ ಅವರು ಏನು ಮಾಡಿದರು ಅವರು ಸುಮಾರು 30 ವರ್ಷಗಳ ಕಾಲ ನಿರ್ದಿಷ್ಟ ವಿಷಯಗಳ ಮೇಲೆ ಪ್ರತಿ ವರ್ಷ ಒಂದೇ ರೀತಿಯ ಪ್ರಶ್ನೆಯನ್ನು ಕೇಳುತ್ತಿದ್ದರು ಮತ್ತು ಅವರು US ನಾಗರಿಕರನ್ನು ಈ 3 ವರ್ಗಗಳಾಗಿ ವರ್ಗೀಕರಿಸಿದರು ಮೂಲಭೂತವಾದಿಗಳು ವಾಸ್ತವವಾದಿಗಳು ಕಾಳಜಿಯಿಲ್ಲದ ಎಂದು ವರ್ಗೀಕರಿಸಿದ್ದಾರೆ ಮೂಲಭೂತವಾದಿ ಎಂದರೆ ಏನು ಮೂಲಭೂತವಾದವು ಏನೂ ಅಲ್ಲ ಆದರೆ ವೈಯಕ್ತಿಕ ವಿವರಗಳನ್ನು ನೀಡದ ಸರಳವಾದ ವಿಷಯಕ್ಕಾಗಿ ಮೂಲಭೂತವಾದಿಗಳೆಂದು ನೀವು ಭಾವಿಸುವ ಜನರ ಗುಂಪನ್ನು ನೀವು ನಿಜವಾಗಿಯೂ ಅದರೊಂದಿಗೆ ಚಿತ್ರವನ್ನು ತೆಗೆದುಕೊಳ್ಳಲು ಬಯಸಿದಾಗ ಬಹುಶಃ ಸಹ ಚಿತ್ರದಲ್ಲಿ ನಿಲ್ಲುವುದಿಲ್ಲ ಆದ್ದರಿಂದ ಅದು ಮೂಲಭೂತವಾದಿಗಳ ಗುಂಪಾಗಿದೆ ಮತ್ತು ಸುಮಾರು 25 ಪ್ರತಿಶತದಷ್ಟು US ನಾಗರಿಕರು ಮೂಲಭೂತವಾದಿಗಳಾಗಿದ್ದಾರೆ ವಾಸ್ತವಿಕವಾದಿ ಎಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಉದಾಹರಣೆಗೆ ನಾನು ಚಾಕೊಲೇಟ್ ಬಾರ್ ಅನ್ನು ನೀಡಿದರೆ ಅವರು ನನಗೆ ವೈಯಕ್ತಿಕ ವಿವರಗಳನ್ನು ಹಿಂದಿರುಗಿಸುತ್ತಾರೆ ನಾನು ಅವರಿಗೆ ಹೆಚ್ಚು ಮೌಲ್ಯಯುತವಾದದ್ದನ್ನು ನೀಡಿದರೆ ಅವರು ಸಾಧ್ಯವಾದದ್ದನ್ನು ಹಂಚಿಕೊಳ್ಳುತ್ತಾರೆ ಅವರು ದೊಡ್ಡದನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾಗಿ ನಾನು Amazon ವೆಬ್ಸೈಟ್ನಲ್ಲಿ ಉತ್ಪನ್ನವನ್ನು ಖರೀದಿಸಲಿರುವ ಪರಿಸ್ಥಿತಿಯನ್ನು ಅವಲಂಬಿಸಿ ನಾನು ನಿಜವಾಗಿ ICICI ವೆಬ್ಸೈಟ್ನಲ್ಲಿ ಹಣಕಾಸಿನ ವಹಿವಾಟುಗಳನ್ನು ಮಾಡಲು ಹೋಗುತ್ತಿರುವಾಗ ನನ್ನ ಗೌಪ್ಯತೆ ನಿರೀಕ್ಷೆಗಳು ತುಂಬಾ ವಿಭಿನ್ನವಾಗಿವೆ ಆದ್ದರಿಂದ ಈ ವರ್ಗದ ವಾಸ್ತವಿಕವಾದಿಗಳನ್ನು ಅನುಸರಿಸಿದ ಬಳಕೆದಾರರು ಅವರು ಹೋಗುತ್ತಿರುವ ಚಟುವಟಿಕೆಯನ್ನು ಅವಲಂಬಿಸಿ ಅವರ ಪರಿಸ್ಥಿತಿಯನ್ನು ಅವಲಂಬಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಕಾಳಜಿಯಿಲ್ಲದೆ ಬಾರ್ ಚಾಕೊಲೇಟ್ಗಾಗಿ ಪಾಸ್ವರ್ಡ್ಗಳನ್ನು ನೀಡುವ ಜನರ ಗುಂಪನ್ನು ಕೆಲವು ಕನಿಷ್ಠ ಆದಾಯಕ್ಕಾಗಿ ವೈಯಕ್ತಿಕ ಗುರುತಿಸಿದ ಮಾಹಿತಿಯನ್ನು ಸಹ ನೀಡುತ್ತದೆ ಆದ್ದರಿಂದ ಅಲನ್ ವೆಸ್ಟಿನ್ ನೋಡಿದ ಬಳಕೆದಾರರ ಮೂರು ವಿಭಾಗಗಳು ಗೌಪ್ಯತೆ ಗ್ರಹಿಕೆಗಳ ವಿಭಾಗಗಳು ಮೂಲಭೂತವಾದಿ ವಾಸ್ತವಿಕವಾದಿ ಮತ್ತು ಕಾಳಜಿಯಿಲ್ಲದ ಗುಂಪು ಗೌಪ್ಯತೆಯ ಬಗ್ಗೆ ಕಾಳಜಿಯಿಲ್ಲದ ಜನರು ವಾಸ್ತವಿಕವಾದಿಗಳು ಪರಿಸ್ಥಿತಿಯನ್ನು ಅವಲಂಬಿಸಿ ಅದರ ಮೇಲೆ ನಿರ್ಧಾರ ತೆಗೆದುಕೊಳ್ಳುವವರು ಮೂಲಭೂತವಾದಿಗಳು ಬಹಳ ಬಲವಾದ ಗೌಪ್ಯತೆಯ ನಿರೀಕ್ಷೆಗಳನ್ನು ಹೊಂದಿರುವ ಜನರು ಅವರು ತುಂಬಾ ಬಲವಾದ ಗೌಪ್ಯತೆಯ ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ ನಿಮ್ಮಲ್ಲಿ ಕೆಲವರು ಈ ಕಾರ್ಟೂನ್ ಅನ್ನು ಹಿಂದೆ ನೋಡಿರಬಹುದು ಆದ್ದರಿಂದ ಈ ಕಾರ್ಟೂನ್ ತೊಂಬತ್ತರ ದಶಕದ ಮಧ್ಯದಲ್ಲಿ ಪ್ರಕಟವಾಯಿತು ಮತ್ತು ಇಂಟರ್ನೆಟ್ನಲ್ಲಿರುವ ಕಾರ್ಟೂನ್ಗೆ ನೀವು ಯಾರೆಂದು ಯಾರಿಗೂ ತಿಳಿದಿಲ್ಲ ಆದರೆ ಇಂಟರ್ನೆಟ್ನಲ್ಲಿ ನೀವು ನಾಯಿ ಎಂದು ಯಾರಿಗೂ ತಿಳಿದಿಲ್ಲ ಎಂದು ನೀವು ಭಾವಿಸಿದ್ದೀರಿ ಆದರೆ ನೀವು ವೈಯಕ್ತಿಕಗೊಳಿಸಿದ ನಿಮ್ಮ ನೆಚ್ಚಿನ ನಾಯಿ ಆಹಾರಕ್ಕಾಗಿ ಜಾಹೀರಾತುಗಳನ್ನು ಪಡೆಯಲು ಪ್ರಾರಂಭಿಸುವ ಸಮಯ ಬಂದಿತು ಆದ್ದರಿಂದ ನಿಮ್ಮ ನಡವಳಿಕೆಯನ್ನು ನೋಡುವ ಮೂಲಕ ಇಂಟರ್ನೆಟ್ನಲ್ಲಿ ನೀವು ಯಾರೆಂದು ಗುರುತಿಸುವುದು ಸುಲಭ ಎಂದು ಇದು ಮೂಲಭೂತವಾಗಿ ತೋರಿಸುತ್ತದೆ ಮತ್ತು ಇದು ತೊಂಬತ್ತರ ಮಧ್ಯಭಾಗದಲ್ಲಿತ್ತು ಆದ್ದರಿಂದ ಅವರು ಬಹುಶಃ ತೊಂಬತ್ತರ ಮಧ್ಯ ಮತ್ತು ಎರಡು ಸಾವಿರದ ಆರಂಭದಲ್ಲಿ ಅವರು ಬಳಸುತ್ತಿದ್ದರು ಟ್ರಾಫಿಕ್ ಸಿಗ್ನಲ್ಗಳು ಟ್ರಾಫಿಕ್ ನೆಟ್ವರ್ಕ್ ಡೇಟಾ ಮತ್ತು ಈ ವೆಬ್ ಸೇವೆಗಳಿಂದ ಅವರು ಸಂಗ್ರಹಿಸಬಹುದಾದ ಡೇಟಾ ಮಾತ್ರ ಆದರೆ ಇಂದು ಅವರು ವಾಸ್ತವವಾಗಿ ಮಾಡಬಹುದು ಅಂದರೆ ಫೇಸ್ಬುಕ್ ಟ್ವಿಟರ್ನಂತಹ ಈ ಸೇವೆಗಳೆಲ್ಲವೂ ಇರಿಸಬಹುದು ಗೂಗಲ್ ಅವರು ಡೇಟಾವನ್ನು ಒಟ್ಟಿಗೆ ಸೇರಿಸಬಹುದು ಮತ್ತು ವಾಸ್ತವವಾಗಿ ನೀವು ಹೊಂದಿರುವ ಬ್ರೌಸರ್ ನಡವಳಿಕೆಯ ಮೂಲಕ ನಿಮ್ಮ ಆಸಕ್ತಿದಾಯಕ ಪ್ರೊಫೈಲ್ ಅನ್ನು ಮಾಡಿ ಅವರು ನಿಮ್ಮ ವಿರುದ್ಧ ಅದನ್ನು ದುರುಪಯೋಗಪಡಿಸಿಕೊಳ್ಳಲು ಬಯಸಿದರೆ ಅದು ನಿಜವಾಗಿಯೂ ಹಾನಿಗೊಳಗಾಗಬಹುದು ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಅಲನ್ ವೆಸ್ಟನ್ ಅವರ ಅಧ್ಯಯನಗಳನ್ನು ಗಮನದಲ್ಲಿಟ್ಟುಕೊಂಡು ಗೌಪ್ಯತೆ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಭಾರತದಲ್ಲಿಯೇ ಗೌಪ್ಯತೆಯ ತಿಳುವಳಿಕೆಯನ್ನು ಇಟ್ಟುಕೊಳ್ಳುವುದು ಇತ್ತು ಭಾರತದಲ್ಲಿನ ಗೌಪ್ಯತೆ ಗ್ರಹಿಕೆಗಳನ್ನು ಅರ್ಥಮಾಡಿಕೊಳ್ಳಲು ಕೆಲವು ಡೇಟಾವನ್ನು ಸಂಗ್ರಹಿಸಲಾಗಿದೆ ಭಾರತೀಯರು ಗೌಪ್ಯತೆಯನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ನೋಡಿದರೆ ಜನರು ಯಾವ ರೀತಿಯ ಗೌಪ್ಯತೆ ಗ್ರಹಿಕೆಗಳನ್ನು ಹೊಂದಿದ್ದಾರೆ ಆದ್ದರಿಂದ ಇದು ವಿಭಿನ್ನವಾಗಿದೆ ಸುದೀರ್ಘ ಅಧ್ಯಯನವಿದೆ ಮತ್ತು ನಾನು ಅದನ್ನು ನಿಜವಾಗಿಯೂ ಚಿಕ್ಕದಾಗಿಸಲಿದ್ದೇನೆ ನಾವು ಆನ್ಲೈನ್ ಸಾಮಾಜಿಕ ಮಾಧ್ಯಮಕ್ಕೆ ಸಂಪರ್ಕಗೊಂಡಿರುವ ಕೆಲವು ಆಸಕ್ತಿದಾಯಕ ಪ್ರಶ್ನೆಗಳನ್ನು ಮಾಡುತ್ತಿದ್ದೇವೆ ನಾವು ಸಂಗ್ರಹಿಸಿದ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಡೇಟಾವನ್ನು ನೋಡಲು ನಾನು ಅಧ್ಯಯನವನ್ನು ತರುತ್ತಿದ್ದೇನೆ ಆದ್ದರಿಂದ 20 ಸಂದರ್ಶನಗಳು 4 ಫೋಕಸ್ ಗುಂಪು ಚರ್ಚೆಗಳನ್ನು ಮಾಡಲಾಗಿದೆ ಆದರೆ ಅತ್ಯಂತ ಆಸಕ್ತಿದಾಯಕ ಭಾಗವೆಂದರೆ 10427 ಸಮೀಕ್ಷೆಯ ಡೇಟಾವನ್ನು ಸಂಗ್ರಹಿಸಲಾಗಿದೆ ಮತ್ತು ಈ ಡೇಟಾವು ಪ್ರಪಂಚದಾದ್ಯಂತ ತಿರುಗಿರುವ ಗೌಪ್ಯತೆ ಅಧ್ಯಯನಗಳ ವಿಷಯದಲ್ಲಿ ಅತಿದೊಡ್ಡ ಡೇಟಾವಾಗಿದೆ 83 ಪ್ರಶ್ನೆಗಳೊಂದಿಗೆ 10427 ಪ್ರತಿಸ್ಪಂದಕರು ಮತ್ತು ಇದು ಒಂದು ರಾಜ್ಯವನ್ನು ಹೊರತುಪಡಿಸಿ ದೇಶದಾದ್ಯಂತ ಸಂಗ್ರಹಿಸಲಾಗಿದೆ ಲಭ್ಯವಿರುವ ಡೇಟಾವು ದೇಶದ ಹಲವು ರಾಜ್ಯಗಳಿಂದ ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ವಿತರಣೆಯಾಗಿದೆ ಸ್ಲೈಡ್ನಲ್ಲಿರುವ ಸಂಖ್ಯೆಯು ಆ ರಾಜ್ಯದಿಂದ ಸಂಗ್ರಹಿಸಲಾದ ಶೇಕಡಾವಾರು ಡೇಟಾವನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ತಮಿಳುನಾಡು 8 57 ಶೇಕಡಾವನ್ನು ಹೊಂದಿದೆ ಅಂದರೆ ತಮಿಳುನಾಡಿನಿಂದ ಸಂಗ್ರಹಿಸಲಾದ 10427 ರಲ್ಲಿ 8 57 ಶೇಕಡಾ ಡೇಟಾ ಆದ್ದರಿಂದ ವಿತರಣೆಯನ್ನು ನೀಡಿದರೆ ಅದು ಇಡೀ ದೇಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಡೇಟಾವನ್ನು ಕೇವಲ ಆನ್ಲೈನ್ನಲ್ಲಿ ಮಾತ್ರ ಸಂಗ್ರಹಿಸಲಾಗಿಲ್ಲ ಅದನ್ನು ಇಂಗ್ಲಿಷ್ನಲ್ಲಿ ಮಾಡಲಾಗಿದೆ ಆದರೆ ಇದನ್ನು ವಾಸ್ತವವಾಗಿ ಅನೇಕ ರೀತಿಯಲ್ಲಿ ಅಂದರೆ ಮಾಲ್ನಲ್ಲಿ ಹೊರಗೆ ನಿಂತು ಹೋಟೆಲ್ ಹೊರಗೆ ನಿಂತು ಸಂಗ್ರಹಿಸಲಾಗಿದೆ ರೈಲ್ವೆ ನಿಲ್ದಾಣದಲ್ಲಿ ಮತ್ತು ಡೇಟಾವನ್ನು ಈ ರೂಪಗಳಲ್ಲಿ ಸಂಗ್ರಹಿಸಲಾಗಿದೆ ಸ್ವಲ್ಪ ಪ್ರಮಾಣವನ್ನು ವಾಸ್ತವವಾಗಿ ಬಹುಶಃ ಆನ್ಲೈನ್ನಲ್ಲಿ ಸಂಗ್ರಹಿಸಲಾಗಿದೆ ನೀವು URL ನಲ್ಲಿ ಆಸಕ್ತಿ ಹೊಂದಿದ್ದರೆ ಸ್ಲೈಡ್ನ ಅಂತ್ಯ ಸ್ಲೈಡ್ಗಳ ಈ ಡೆಕ್ನ ಅಂತ್ಯ ಡೇಟಾವನ್ನು ನೋಡಲು ಹಿಂಜರಿಯಬೇಡಿ ನೀವು ನಿಜವಾಗಿಯೂ ಡೇಟಾವನ್ನು ನೋಡಬಹುದು ಡೌನ್ಲೋಡ್ ಮಾಡಬಹುದು ಡೇಟಾ ಮತ್ತು ಡೇಟಾದೊಂದಿಗೆ ಆಟವಾಡಿ ಜನಸಂಖ್ಯಾಶಾಸ್ತ್ರ ನೀವು ಅಧ್ಯಯನದ ಭಾಗವಾಗಿರುವ ಜನರ ವಿತರಣೆಯನ್ನು ನೋಡಿದರೆ ಆದ್ದರಿಂದ 18 ಕ್ಕಿಂತ ಕಡಿಮೆ ಸುಮಾರು 1 5 ಪ್ರತಿಶತ ಮತ್ತು 18 ರಿಂದ 24 ಸುಮಾರು 20 ಪ್ರತಿಶತ ಮತ್ತು ಹೆಚ್ಚಿನ ಜನರು 18 ರಿಂದ 39 ವರ್ಷಗಳ ವರ್ಗಕ್ಕೆ ಸೇರಿದ್ದಾರೆ ಆದ್ದರಿಂದ ಈ ರೀತಿಯ ಅಧ್ಯಯನದ ಭಾಗವಾಗಿರುವ ಜನರ ವಿತರಣೆಯನ್ನು ಪ್ರತಿನಿಧಿಸುತ್ತದೆ ಪುರುಷ ಮತ್ತು ಸ್ತ್ರೀ ಲಿಂಗವು ಪುರುಷನ ಕಡೆಗೆ 67 ಮತ್ತು ಮಹಿಳೆಯ ಕಡೆಗೆ 32 ಆಗಿತ್ತು ಆದ್ದರಿಂದ ಫಲಿತಾಂಶಗಳು ಯಾವುವು ಅಥವಾ ಫಲಿತಾಂಶಗಳನ್ನು ನಿಜವಾಗಿ ಹೇಗೆ ಇರಿಸಬೇಕು ಎಂಬುದರ ಅರ್ಥವನ್ನು ಪಡೆಯಲು ನಾನು ಈ ವಿವರವನ್ನು ಮತ್ತೊಮ್ಮೆ ಹಂಚಿಕೊಳ್ಳುತ್ತಿದ್ದೇನೆ ಇಲ್ಲಿ ನಾನು ನಿಜವಾಗಿ ಹಾದುಹೋಗುವ ಮೂರು ಪ್ರಶ್ನೆಗಳು ಮತ್ತು ಮತ್ತೆ ನೆನಪಿಡಿ ನಾನು ಇದನ್ನು ಆನ್ಲೈನ್ ಸಾಮಾಜಿಕ ಮಾಧ್ಯಮದ ಜಾಗದಲ್ಲಿ ಸಂಗ್ರಹಿಸಲಾದ ಈ ಡೇಟಾದೊಂದಿಗೆ ಕೆಲವು ಆಸಕ್ತಿದಾಯಕ ಅವಲೋಕನಗಳನ್ನು ಹೊರಹೊಮ್ಮಿಸಲು ಮಾತ್ರ ಬಳಸುತ್ತಿದ್ದೇನೆ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳು ಮತ್ತು ನಿಮ್ಮ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಯ ಗೌಪ್ಯತೆಯ ಬಗ್ಗೆ ನೀವು ಏನನ್ನು ಭಾವಿಸುತ್ತೀರಿ ಅದನ್ನು ಪ್ರಾಥಮಿಕವಾಗಿ ನೀವು ಇರಿಸಿಕೊಳ್ಳಲು ಬಯಸಿದರೆ ಇದೀಗ ನಾವು ಫೇಸ್ಬುಕ್ನಲ್ಲಿ ಇರಿಸೋಣ ಆದ್ದರಿಂದ ಸಂಪೂರ್ಣ ಪ್ರಶ್ನಾವಳಿ ಸಂಪೂರ್ಣ ಪ್ರತಿಕ್ರಿಯೆಗಳು ಮತ್ತು ಸಾರ್ವಜನಿಕವಾಗಿ ಲಭ್ಯವಿರುವ ತಾಂತ್ರಿಕ ವರದಿ ಸ್ಲೈಡ್ನಲ್ಲಿ Q 42 ಎಂದರೆ ಈ ಸಮೀಕ್ಷೆಯ 42 ನೇ ಪ್ರಶ್ನೆಯನ್ನು ಕೇಳಲಾಗಿದೆ ಮತ್ತು ಆದ್ದರಿಂದ 6855 ಎಂದರೆ 10427 ಪ್ರತಿಕ್ರಿಯಿಸಿದವರಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಈ ನಿರ್ದಿಷ್ಟ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಹಾಗಾಗಿ ನನ್ನ ಗೌಪ್ಯತೆ ಸೆಟ್ಟಿಂಗ್ಗಳನ್ನು ನಾನು ನಿರ್ದಿಷ್ಟಪಡಿಸಿರುವುದರಿಂದ ಉತ್ತರಗಳು ಪ್ರತಿಕ್ರಿಯೆಗಳು ಯಾವುದೇ ಕಾಳಜಿಯಿಲ್ಲ ನನ್ನ ಗೌಪ್ಯತೆ ಸೆಟ್ಟಿಂಗ್ಗಳನ್ನು ನಾನು ನಿರ್ದಿಷ್ಟಪಡಿಸಿದ್ದರೂ ನನ್ನ ಡೇಟಾ ಸುರಕ್ಷಿತವಾಗಿದೆ ನನ್ನ ಡೇಟಾದ ಗೌಪ್ಯತೆಯ ಬಗ್ಗೆ ನಾನು ಕಾಳಜಿ ವಹಿಸುತ್ತೇನೆ ಆದರೆ ನಾನು ಈಗಲೂ ನನ್ನ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ ಇದು ಒಂದು ಕಾಳಜಿ ಆದ್ದರಿಂದ ನಾನು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ನನ್ನ ವೈಯಕ್ತಿಕ ಡೇಟಾವನ್ನು ಹಂಚಿಕೊಳ್ಳುವುದಿಲ್ಲ ಆದ್ದರಿಂದ ಈ ವರ್ಗದ ವಿದ್ಯಾರ್ಥಿಗಳೇ ನೀವು ಏನು ಹೇಳುತ್ತೀರಿ ಎಂಬುದರ ಕುರಿತು ನನಗೆ ತುಂಬಾ ಕುತೂಹಲವಿದೆ ಪ್ರತಿಕ್ರಿಯೆಗಳ ಬಗ್ಗೆ ಯೋಚಿಸಿ ನೀವು ಯಾವ ವರ್ಗಕ್ಕೆ ಸೇರುತ್ತೀರಿ ಆದರೆ ಡೇಟಾ ಏನು ಹೇಳುತ್ತದೆ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರಿಸಲು ಯಾವಾಗಲೂ ಆಸಕ್ತಿದಾಯಕವಾಗಿದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ಡೇಟಾ ಕೆಲವು ಉಪಾಖ್ಯಾನದ ಬದಲಿಗೆ ಅಥವಾ ಸಂದರ್ಶನದ ಅಧ್ಯಯನ ಅಥವಾ ಫೋಕಸ್ ಗುಂಪು ಚರ್ಚೆಯನ್ನು ಮಾಡುವುದು ಇದು ನಿಮಗೆ ಕೆಲವು ಉತ್ತಮ ಒಳನೋಟಗಳನ್ನು ನೀಡುತ್ತದೆ ಆದರೆ ಫಲಿತಾಂಶಗಳನ್ನು ಸಾಮಾನ್ಯೀಕರಿಸುವ ವಿಷಯದಲ್ಲಿ ಒಟ್ಟಾರೆಯಾಗಿ ಅಲ್ಲ ಇದು 6855 ಜನರಲ್ಲಿ ಶೇಕಡಾ 42 ರಷ್ಟಿದೆ ನಾನು ನನ್ನ ಗೌಪ್ಯತೆ ಸೆಟ್ಟಿಂಗ್ಗಳನ್ನು ನಿರ್ದಿಷ್ಟಪಡಿಸಿರುವುದರಿಂದ ನನ್ನ ಡೇಟಾ ಗೌಪ್ಯತೆ ಉಲ್ಲಂಘನೆಯಿಂದ ಸುರಕ್ಷಿತವಾಗಿದೆ ಮತ್ತು ಇದು ಬಹುಶಃ ಸರಿಯಾಗಿಲ್ಲ ಎಂದು ನೀವು ಈಗಾಗಲೇ ಅರ್ಥಮಾಡಿಕೊಂಡಿದ್ದೀರಿ ಮತ್ತು ಸುಮಾರು 19 ಪ್ರತಿಶತದಷ್ಟು ಜನರು ಇದು ಕಾಳಜಿಯಿಲ್ಲ 23 ನನ್ನ ಗೌಪ್ಯತೆ ಸೆಟ್ಟಿಂಗ್ಗಳನ್ನು ನಾನು ನಿರ್ದಿಷ್ಟಪಡಿಸಿದ್ದರೂ ಸಹ ನನ್ನ ಡೇಟಾದ ಗೌಪ್ಯತೆಯ ಬಗ್ಗೆ ನನಗೆ ಕಾಳಜಿ ಇದೆ ಇದು ಕಾಳಜಿಯಾಗಿದೆ ಆದರೆ ನಾನು ಇನ್ನೂ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ ಇದು ಕಳವಳಕಾರಿಯಾಗಿದೆ ಆದ್ದರಿಂದ ನಾನು ವೈಯಕ್ತಿಕ ಡೇಟಾವನ್ನು ಹಂಚಿಕೊಳ್ಳುವುದಿಲ್ಲ ಆದ್ದರಿಂದ ಅದು 6 7 ಪ್ರತಿಶತ 8 ರಷ್ಟು ಇದು ಕಳವಳಕಾರಿಯಾಗಿದೆ ಆದ್ದರಿಂದ ಅದು ವಿತರಣೆಯಾಗಿದೆ ಮತ್ತು ನಂತರ ನಾನು ವಿತರಣೆಯ ಬಗ್ಗೆ ಮಾತನಾಡಲು ಕಾರಣವೆಂದರೆ ಅಲನ್ ವೆಸ್ಟನ್ ಅವರ ಮೂಲಭೂತವಾದಿ ವಾಸ್ತವಿಕವಾದಿ ಕಾಳಜಿಯಿಲ್ಲದ ವರ್ಗಗಳ ಸಣ್ಣ ಪರಿಕಲ್ಪನೆಯೊಂದಿಗೆ ಸಂಪರ್ಕ ಹೊಂದಿದೆ ಒಂದು ಅವಧಿಯಲ್ಲಿ ಈ ಸಂಖ್ಯೆಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ನೋಡಲು ನಿಜವಾಗಿಯೂ ಆಸಕ್ತಿದಾಯಕವಾಗಿದೆ ಆದ್ದರಿಂದ ಮುಂದಿನ ಪ್ರಶ್ನೆ ನಿಮ್ಮ ಅತ್ಯಂತ ಮೆಚ್ಚಿನ ಹೆಚ್ಚಾಗಿ ಬಳಸುವ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ನಲ್ಲಿ ನೀವು ಸ್ನೇಹ ವಿನಂತಿಯನ್ನು ಸ್ವೀಕರಿಸಿದರೆ ಈ ಸಂದರ್ಭದಲ್ಲಿ ನಾವು ಫೇಸ್ಬುಕ್ ಅನ್ನು ಇಟ್ಟುಕೊಳ್ಳೋಣ ಕೆಳಗಿನ ಜನರಲ್ಲಿ ಯಾರನ್ನು ನೀವು ಸ್ನೇಹಿತರಾಗಿ ಸೇರಿಸುತ್ತೀರಿ ಮತ್ತೊಮ್ಮೆ ನಾನು ಇಲ್ಲಿ ಪ್ರಸ್ತುತಪಡಿಸುತ್ತಿರುವ ಆಯ್ಕೆಗಳು ವಾಸ್ತವವಾಗಿ ಸಂಪೂರ್ಣವಾಗಿಲ್ಲ ಪ್ರಶ್ನಾವಳಿಯನ್ನು ನೋಡಲು ಹಿಂಜರಿಯಬೇಡಿ ಅಲ್ಲಿ ನೀವು ಪ್ರಸ್ತುತಪಡಿಸಿದ ಎಲ್ಲಾ ಆಯ್ಕೆಗಳನ್ನು ನೋಡುತ್ತೀರಿ ಇದು ಪ್ರಶ್ನೆ ಸಂಖ್ಯೆ 43 ಮತ್ತು 6929 ಪ್ರತಿಕ್ರಿಯೆಗಳು ವಿರುದ್ಧ ಲಿಂಗದ ವ್ಯಕ್ತಿ ನನ್ನ ಊರಿನ ಜನರು ಉತ್ತಮ ಪ್ರೊಫೈಲ್ ಚಿತ್ರವನ್ನು ಹೊಂದಿರುವ ವ್ಯಕ್ತಿ ಅಪರಿಚಿತರು ನಿಮಗೆ ತಿಳಿದಿಲ್ಲದ ಅಥವಾ ಗುರುತಿಸದ ಯಾರಾದರೂ ಆದರೆ ಪರಸ್ಪರ ಸ್ನೇಹಿತರನ್ನು ಹೊಂದಿರುತ್ತಾರೆ ಮತ್ತು ಯಾರಾದರೂ ಆಗಿರಬಹುದು ಮತ್ತೊಮ್ಮೆ ನಾನು ತರಗತಿಯಲ್ಲಿನ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಯನ್ನು ಅನಾಮಧೇಯವಾಗಿ ಕೇಳಿದರೆ ವಿತರಣೆಯು ತುಂಬಾ ವಿಭಿನ್ನವಾಗಿರಬಹುದು ಮತ್ತು ಈ ಸಂದರ್ಭದಲ್ಲಿ ನಾವು ಅದನ್ನು ನೋಡಿದರೆ ನಾವು ಸುಮಾರು 10 12 ಪ್ರತಿಶತದಷ್ಟು ಜನರನ್ನು ಹೊಂದಿದ್ದೇವೆ ಪ್ರತಿಕ್ರಿಯಿಸಿದವರಲ್ಲಿ ಕೇವಲ ಸ್ನೇಹವನ್ನು ಒಪ್ಪಿಕೊಂಡಿದ್ದೇವೆ ಉತ್ತಮ ಪ್ರೊಫೈಲ್ ಚಿತ್ರ ಇರುವುದರಿಂದ ವಿನಂತಿಸಿ ವಿರುದ್ಧ ಲಿಂಗದ 27 ಪ್ರತಿಶತ ಜನರು ಒಪ್ಪಿಕೊಂಡಿದ್ದಾರೆ ಮತ್ತು ಯಾರಾದರೂ 2 99 ಪ್ರತಿಶತ ಮತ್ತು ಉಳಿದ ಶೇಕಡಾವಾರು ಅಲ್ಲಿ ಪ್ರಸ್ತುತಪಡಿಸಲಾಗಿದೆ ಆದ್ದರಿಂದ ನಾವು ಇದನ್ನು ನೋಡಿದರೆ ಶೇಕಡಾ 27 ರಷ್ಟು ಜನರು ಕೇವಲ ವಿರುದ್ಧ ಲಿಂಗವನ್ನು ಸ್ವೀಕರಿಸುತ್ತಿದ್ದಾರೆ ನಾವು ಈ ಡೇಟಾವನ್ನು ನೋಡಿದಾಗ ನಾವು ಪುರುಷನನ್ನು ಹೆಣ್ಣಿಗೆ ಪ್ರಸ್ತುತಪಡಿಸಿದಾಗ ಅಥವಾ ಹೆಣ್ಣಿಗೆ ಪುರುಷನನ್ನು ಪ್ರಸ್ತುತಪಡಿಸಿದಾಗ ಎಷ್ಟು ಶೇಕಡಾವಾರು ಹೆಚ್ಚು ಎಂದು ನೋಡಲು ನಾವು ಬಯಸುತ್ತೇವೆ ನಾವು ಡೇಟಾವನ್ನು ನೋಡಿದ್ದೇವೆ ಮತ್ತು ನಿಮಗೆ ಈಗಾಗಲೇ ತಿಳಿದಿದೆ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ ನೀವು ಇದನ್ನು ಕೇಳುತ್ತಿದ್ದರೆ ನೀವು ಈ ಉಪನ್ಯಾಸವನ್ನು ಕೇಳುತ್ತಿರುವಾಗ ನೀವು ಈಗಾಗಲೇ ಯಾವ ಸಂಖ್ಯೆ ಹೆಚ್ಚಿರಬಹುದೆಂದು ಊಹಿಸುತ್ತೀರಿ ಆದ್ದರಿಂದ ಅದು ಡೇಟಾ ಡೇಟಾ ವರದಿ ಪ್ರಶ್ನಾವಳಿ ಮತ್ತು ಎಲ್ಲದಕ್ಕೂ URL ಆಗಿದೆ ವಾಸ್ತವವಾಗಿ ಡೇಟಾದ ಸುತ್ತಲೂ ಆಡಲು ಹಿಂಜರಿಯಬೇಡಿ ವರದಿಯ ಸುತ್ತಲೂ ಪ್ಲೇ ಮಾಡಿ ಏನಾದರೂ ಇದ್ದರೆ ಫೋರಂನಲ್ಲಿ ನಮ್ಮನ್ನು ಕೇಳಲು ಹಿಂಜರಿಯಬೇಡಿ ಮತ್ತೊಮ್ಮೆ ಸಾಮಾಜಿಕ ನೆಟ್ವರ್ಕ್ಗಳೊಂದಿಗೆ ಹಂಚಿಕೊಳ್ಳಲಾದ ಮಾಹಿತಿಯಾದ ಗೌಪ್ಯತೆ ಸಮಸ್ಯೆಗಳ ಕುರಿತು ನಿಮಗೆ ಒಳನೋಟವನ್ನು ನೀಡಲು ಆನ್ಲೈನ್ ಸಾಮಾಜಿಕ ಮಾಧ್ಯಮವನ್ನು ಅಧ್ಯಯನದ ಭಾಗವಾಗಿ ಬಳಸಿಕೊಳ್ಳುತ್ತಿದೆ ಎಂಬುದನ್ನು ನೆನಪಿಡಿ ಸ್ನೇಹಿತರ ವಿನಂತಿಯನ್ನು ಸ್ವೀಕರಿಸುವಾಗ ಜನರು ನಿಜವಾಗಿ ಹೇಗೆ ವರ್ತಿಸುತ್ತಾರೆ ಮತ್ತು ನೀವು ವರದಿಯನ್ನು ನೋಡಿದಾಗ ಡೇಟಾ ಮತ್ತು ವಿಷಯದ ಸಮೀಕ್ಷೆಯ ಹೆಚ್ಚಿನ ಒಳನೋಟಗಳನ್ನು ನೀವು ಬಹುಶಃ ಪಡೆಯುತ್ತೀರಿ ಎಂದು ನನಗೆ ಖಾತ್ರಿಯಿದೆ ಭವಿಷ್ಯದ ಉಪನ್ಯಾಸಗಳಲ್ಲಿ ನಾನು ಹೆಚ್ಚಿನ ಗೌಪ್ಯತೆಯನ್ನು ಒಳಗೊಳ್ಳುತ್ತೇನೆ ಆದ್ದರಿಂದ ನಾವು ಈ ಗೌಪ್ಯತೆಯನ್ನು ಹೆಚ್ಚು ವಿವರವಾಗಿ ನೋಡುತ್ತೇವೆ ಉಪನ್ಯಾಸದ ಈ ಭಾಗವನ್ನು ನಾನು ನಿಜವಾಗಿಯೂ ಬಿಡಲು ಬಯಸುತ್ತೇನೆ ಎಂದರೆ ಈ ಕೋರ್ಸ್ನ ಭಾಗವಾಗಿರುವ ವಿದ್ಯಾರ್ಥಿಗಳು ಫೋರಮ್ನಲ್ಲಿ ವಿವಿಧ ರೀತಿಯ ಗೌಪ್ಯತೆ ಸಮಸ್ಯೆಗಳನ್ನು ವಾಸ್ತವವಾಗಿ ಎತ್ತಿ ತೋರಿಸಬೇಕೆಂದು ನಾನು ಬಯಸುತ್ತೇನೆ ದಯವಿಟ್ಟು ಅದರ ಬಗ್ಗೆ ಯೋಚಿಸಿ ಫೋರಮ್ Facebook ನಲ್ಲಿ ನಿಮ್ಮ ಗೌಪ್ಯತೆ ಸಮಸ್ಯೆಗಳು ಯಾವುವು ನೀವು ಬಹುಶಃ ಸಮಸ್ಯೆಗಳ ಬಗ್ಗೆ ಯೋಚಿಸುವಂತಹ ವಿಷಯಗಳು ಇವುಗಳನ್ನು ಫಾರ್ಮ್ಗೆ ಎಸೆಯುವುದನ್ನು ನಾನು ನಿಜವಾಗಿಯೂ ನೋಡಲು ಬಯಸುತ್ತೇನೆ ಮತ್ತು ಕೋರ್ಸ್ನಲ್ಲಿ ಭಾಗವಹಿಸುವವರು ನಿಜವಾಗಿ ಏನು ಹೇಳಿದರು ಎಂಬುದನ್ನು ನೋಡಲು ನಾನು ಬಯಸುತ್ತೇನೆ ಆದ್ದರಿಂದ ವಾರ 3 ರಲ್ಲಿ ನಾನು ಇಷ್ಟನ್ನು ಹೊಂದಿದ್ದೇನೆ ಅಷ್ಟೆ ಆದ್ದರಿಂದ ಈ ವಾರ ನಾನು ವಿಷಯಗಳನ್ನು ಸ್ವಲ್ಪ ಹಗುರವಾಗಿ ಇಡುತ್ತಿದ್ದೇನೆ ಏಕೆಂದರೆ ಮೊದಲ ವಾರ ಮತ್ತು ಎರಡನೇ ವಾರ ನೀವು ನನ್ನ ಬಹಳಷ್ಟು ಟ್ಯುಟೋರಿಯಲ್ಗಳನ್ನು ಹೊಂದಿದ್ದೀರಿ ಮತ್ತು ಈ ವಾರವೂ ನೀವು ನಿಜವಾಗಿ ಟ್ಯುಟೋರಿಯಲ್ಗಳನ್ನು ಪಡೆಯುತ್ತೀರಿ Twitter API ನ ಸಮಯವನ್ನು ನೋಡಿ 1342 ಆದ್ದರಿಂದ ನೀವು ನಿಜವಾಗಿಯೂ ಟ್ಯುಟೋರಿಯಲ್ಗಳನ್ನು ಮಾಡಲು ಮತ್ತು ಸಂಪೂರ್ಣವಾಗಿ ಕೈಗೆತ್ತಿಕೊಳ್ಳಲು ಸಮರ್ಥರಾಗಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಲು ನಾನು ಬಯಸುತ್ತೇನೆ ಆದ್ದರಿಂದ ನಾವು ಈ ವಾರ ಸ್ವಲ್ಪ ವಿಷಯವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಮುಂದಿನ ವಾರದಿಂದ ನಾನು ಗೌಪ್ಯತೆಯನ್ನು ಮುಂದುವರಿಸುತ್ತೇನೆ